ನಮಸ್ಕಾರ ಇಂದು ಈ ಅಧಿವೇಶನದಲ್ಲಿ ನಾವು ಮೂಲ ರೂಪಾಂತರದ ಬಗ್ಗೆ ಚರ್ಚಿಸುತ್ತೇವೆ ಮೂಲ ರೂಪಾಂತರದಿಂದ ನಾವು ಏನು ಹೇಳುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಸರ್ಕ್ಯೂಟ್ನ ಸರಣಿ ಸಮಾನಾಂತರ ಸಂಯೋಜನೆಯನ್ನು ಚರ್ಚಿಸಿದಾಗ ಈ ಎರಡು ತಂತ್ರಗಳ ಸಹಾಯದಿಂದ ನಾವು ಸರ್ಕ್ಯೂಟ್ ಅನ್ನು ಬಹಳ ಸುಲಭವಾಗಿ ಪರಿಹರಿಸಬಹುದು ಎಂದು ನಾವು ತಿಳಿದುಕೊಂಡ ಸ್ಟಾರ್ ಡೆಲ್ಟಾ ರೂಪಾಂತರದ ಬಗ್ಗೆಯೂ ಚರ್ಚಿಸಿದ್ದೇವೆ ಸರಣಿಯ ಸಮಾನಾಂತರ ಸಂಯೋಜನೆಯ ಸಂದರ್ಭದಲ್ಲಿ ಅಂಶಗಳು ಸರಣಿಯಲ್ಲಿರುವಾಗ ಅಥವಾ ಸಮಾನಾಂತರ ವೋಲ್ಟೇಜ್ ವಿಭಾಗದಲ್ಲಿದ್ದಾಗ ಮತ್ತು ಕರೆಂಟ್ ವಿಭಾಗವು ಕಾರ್ಯನಿರ್ವಹಿಸುತ್ತದೆ ಎಂದು ನಾವು ಚರ್ಚಿಸಿದ್ದೇವೆ ಅಂತೆಯೇ ಸ್ಟಾರ್ ಡೆಲ್ಟಾ ರೂಪಾಂತರದ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ್ದು ಸರ್ಕ್ಯೂಟ್ ತುಂಬಾ ಸಂಕೀರ್ಣವಾಗಿ ಕಾಣುತ್ತಿದ್ದರೆ ಮತ್ತು ಸ್ಟಾರ್ ಅಥವಾ ಡೆಲ್ಟಾಕ್ಕೆ ಒಂದು ಮಾದರಿಯಿದೆ ಎಂದು ನೀವು ಊಹಿಸಬಹುದಾದರೆ ನೀವು ಸ್ಟಾರ್ ಡೆಲ್ಟಾ ರೂಪಾಂತರವನ್ನು ಪ್ರಯತ್ನಿಸಬಹುದು ಮತ್ತು ಸರ್ಕ್ಯೂಟ್ ಅನ್ನು ಸರಳಗೊಳಿಸಬಹುದು ಈ ಎರಡು ವಿಧಾನಗಳಲ್ಲಿ ನಾವು ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಿದ್ದೇವೆ ನೀವು ಸರ್ಕ್ಯೂಟ್ಗಳನ್ನು ಹೇಗೆ ಸರಳಗೊಳಿಸಬಹುದು ಇಂದು ಅದೇ ರೀತಿಯಲ್ಲಿ ಈ ನಿರ್ದಿಷ್ಟ ತಂತ್ರಗಳ ಸಹಾಯದಿಂದ ಸರ್ಕ್ಯೂಟ್ಗಳನ್ನು ಪರಿಹರಿಸಲು ಮತ್ತು ಸರ್ಕ್ಯೂಟ್ ಅನ್ನು ಪರಿಹರಿಸಲು ಮೂಲ ರೂಪಾಂತರವು ನಿಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ಚರ್ಚಿಸುತ್ತೇವೆ ಆದ್ದರಿಂದ ಮೂಲ ರೂಪಾಂತರವನ್ನು ಸಮಾನತೆಯ ಪರಿಕಲ್ಪನೆಯನ್ನು ಬಳಸುವ ಸಾಧನವಾಗಿ ಪರಿಗಣಿಸಲಾಗುತ್ತದೆ ಸಮಾನತೆಯಿಂದ ನಾವು ಏನು ಹೇಳುತ್ತೇವೆ ಸಮಾನ ಸರ್ಕ್ಯೂಟ್ ಎಂದರೇನು ಎಂದು ನಾವು ಮೊದಲು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ಸಮಾನ ಸರ್ಕ್ಯೂಟ್ ಎಂದರೆ ಅವರ ವೋಲ್ಟೇಜ್ ಕರೆಂಟ್ ಗುಣಲಕ್ಷಣಗಳು ಮೂಲ ಸರ್ಕ್ಯೂಟ್ನೊಂದಿಗೆ ಹೋಲುತ್ತವೆ ಅಂದರೆ ನೀವು ಎರಡು ಸರ್ಕ್ಯೂಟ್ಗಳಿಗೆ ಹೋಲುವ VI ಗುಣಲಕ್ಷಣವನ್ನು ಹೊಂದಿದ್ದರೆ ನೀವು ಎರಡೂ ಎರಡನೆಯದ ಸಮಾನ ಸರ್ಕ್ಯೂಟ್ ಎಂದು ಹೇಳಬಹುದು ಮತ್ತು ಸರ್ಕ್ಯೂಟ್ನ ಈ ಗುಣಲಕ್ಷಣವನ್ನು ಸಮಾನತೆ ಎಂದು ಕರೆಯಲಾಗುತ್ತದೆ ಮೂಲ ಪರಿವರ್ತನೆ ಏನು ಮೂಲ ರೂಪಾಂತರವು ಕರೆಂಟ್ನಲ್ಲಿ ಮೂಲದಿಂದ ಒಂದು ಪ್ರತಿರೋಧಕವನ್ನು ಹೊಂದಿರುವ ವೋಲ್ಟೇಜ್ ಮೂಲವನ್ನು ಬದಲಿಸುವ ಪ್ರಕ್ರಿಯೆಯಾಗಿದ್ದು ಅದು ಸಮಾನಾಂತರವಾಗಿ ಒಂದು ಪ್ರತಿರೋಧಕವನ್ನು ಹೊಂದಿರುತ್ತದೆ ಅಥವಾ ಇದಕ್ಕೆ ವಿರುದ್ಧವಾಗಿರಬಹುದು ಅಂದರೆ ಪ್ರತಿರೋಧಕಕ್ಕೆ ಸಮಾನಾಂತರವಾಗಿರುವ ಕರೆಂಟ್ ಮೂಲವನ್ನು ಪ್ರತಿರೋಧಕದೊಂದಿಗೆ ಸರಣಿಯಲ್ಲಿರುವಾ ವೋಲ್ಟೇಜ್ ಮೂಲದಿಂದ ಬದಲಾಯಿಸಬಹುದು ಆದ್ದರಿಂದ ನಾವು ಅದನ್ನು ಹೇಗೆ ಮಾಡುತ್ತೇವೆ ನೋಡ್ ವೋಲ್ಟೇಜ್ ಅಥವಾ ಮೆಶ್ ನ ಕರೆಂಟ್ ವಿಧಾನದ ಸಂದರ್ಭದಲ್ಲಿ ನಾವು ಪಡೆಯುತ್ತಿರುವ ಸಮೀಕರಣಗಳು ಸರ್ಕ್ಯೂಟ್ ಪರಿಶೀಲನೆಯ ಸಹಾಯದಿಂದ ಅರ್ಥ ಮಾಡಿಕೊಳ್ಳೋಣ ನಾವು ಸರ್ಕ್ಯೂಟ್ ಅನ್ನು ನೋಡುತ್ತಿದ್ದೇವೆ ಮತ್ತು ಮೂಲತಃ ವಿವಿಧ ಮೆಶ್ಗಳಲ್ಲಿ ಮೆಶ್ ಕರೆಂಟ್ ಅನ್ನು ನಿಯೋಜಿಸುವುದನ್ನು ಗುರುತಿಸುತ್ತಿದ್ದೇವೆ ಮತ್ತು ನಂತರ ಮೆಶ್ ಕರೆಂಟ್ ನ ಮೌಲ್ಯ ಏನೆಂದು ಕಂಡುಹಿಡಿಯಬಹುದು ಅಂತೆಯೇ ನೋಡ್ ವೋಲ್ಟೇಜ್ ನಾವು ನೋಡ್ನಲ್ಲಿ ವೋಲ್ಟೇಜ್ ಅನ್ನು ನಿಯೋಜಿಸುತ್ತಿದ್ದೇವೆ ಮತ್ತು ಕಿರ್ಚಾಫ್ನ ವೋಲ್ಟೇಜ್ ಮತ್ತು ಕರೆಂಟ್ ಕಾನೂನನ್ನು ಬಳಸಿ ನಾವು ನೋಡ್ ವೋಲ್ಟೇಜ್ ಮೌಲ್ಯವನ್ನು ಗುರುತಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಇದು ಮೂಲತಃ ನಾವು ಸ್ವತಂತ್ರ ಕರೆಂಟ್ ಅಥವಾ ಸ್ವತಂತ್ರ ವೋಲ್ಟೇಜ್ನ ಮೂಲ ಇದನ್ನು ನಾವು ಅವಲಂಬಿತ ಕರೆಂಟ್ ಮತ್ತು ಅವಲಂಬಿತ ವೋಲ್ಟೇಜ್ ಮೂಲಗಳ ಸಹಾಯದಿಂದ ಮಾಡುತ್ತಿದ್ದೇವೆ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಯನ್ನು ತ್ವರಿತಗೊಳಿಸಲು ನಾವು ಬಯಸುತ್ತೇವೆ ಎಂದು ಭಾವಿಸೋಣ ನಾವು ವೋಲ್ಟೇಜ್ ರೂಪಾಂತರವನ್ನೂ ಸೇರಿಸಬಹುದು ವೋಲ್ಟೇಜ್ ಮೂಲವನ್ನು ಸರಣಿಯಲ್ಲಿನ ಪ್ರತಿರೋಧಕದೊಂದಿಗೆ ಕರೆಂಟ್ ಮೂಲಕ್ಕೆ ಪ್ರತಿರೋಧಕದೊಂದಿಗೆ ಸಮಾನಾಂತರವಾಗಿ ಬದಲಿಸುವ ಮೂಲಕ ನಾವು ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆ ಪ್ರಕ್ರಿಯೆಯನ್ನು ವೇಗಗೊಳಿಸಬಹುದು ಆದ್ದರಿಂದ ಟರ್ಮಿನಲ್ A ಮತ್ತು B ನಡುವಿನ ಅಂಕಿಅಂಶವನ್ನು ನೀವು ನೋಡಿದರೆ ನಿಮಗೆ ಒಂದು ಸರಣಿ ಪ್ರತಿರೋಧ R ಮತ್ತು ಒಂದು ವೋಲ್ಟೇಜ್ ಮೂಲ vs ಅನ್ನು ಈಗ ಸಂಪರ್ಕಿಸಲಾಗಿದೆ ಮೂಲ ರೂಪಾಂತರ ತಂತ್ರವು ನೀವು ನೋಡ್ A ಮತ್ತು B ನಲ್ಲಿ ವೋಲ್ಟೇಜ್ ಕರೆಂಟ್ ಸಂಬಂಧವನ್ನು ಹೊಂದಿದ್ದರೆ ಎರಡೂ ಸರ್ಕ್ಯೂಟ್ ಈ ಪ್ರತಿರೋಧ ಆರ್ಸಮಾನಾಂತರವಾಗಿ ಒಂದು ಕರೆಂಟ್ ಮೂಲವನ್ನು ಬಳಸಿಕೊಂಡು ಸಮಾನ ಸರ್ಕ್ಯೂಟ್ ಪ್ರತಿನಿಧಿಸಬಹುದು ಈಗ ಮುಂದಿನ ಪ್ರಶ್ನೆಯೆಂದರೆ vs ನ ಮೌಲ್ಯವನ್ನು ನಾವು is ದೃಷ್ಟಿಯಿಂದ ಹೇಗೆ ಕಂಡುಹಿಡಿಯುತ್ತೇವೆ ಅಥವಾ is vs ನ ದೃಷ್ಟಿಯಿಂದ ಅಥವಾ ಈ ಎರಡು ಪ್ರತಿರೋಧಗಳಿಗೆ ಏನಾಗಬಹುದು ಎರಡೂ ಒಂದೇ ಆಗಿರುತ್ತದೆ ಅಥವಾ ಬದಲಾಗಲಿವೆ ಆದ್ದರಿಂದ ಈ ನಿರ್ದಿಷ್ಟ ತಂತ್ರದಲ್ಲಿ ನಾವು ಮೂಲ ರೂಪಾಂತರವನ್ನು ವಿವಿಧ ಮೂಲಗಳ ಮೌಲ್ಯವು ಹೇಗೆ ಬದಲಾಗುತ್ತದೆ ಅದು ವೋಲ್ಟೇಜ್ ಮೂಲದಿಂದ ಕರೆಂಟ್ ಮೂಲಕ್ಕೆ ಇರಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಆಗ ನಾವು ಕರೆಂಟ್ ಮೂಲದ ಮೌಲ್ಯವನ್ನು ಕಂಡುಹಿಡಿಯಬೇಕು ಮತ್ತು ಅದು ಇದ್ದರೆ ಕರೆಂಟ್ಗಳಿಂದ ವೋಲ್ಟೇಜ್ಗೆ ಆಗಿದ್ದರೆ ನಾವು ವೋಲ್ಟೇಜ್ ಮೂಲದ ಸಮಾನ ಮೌಲ್ಯವನ್ನು ಕಂಡುಹಿಡಿಯಬೇಕು ಮತ್ತು ನಂತರ ಸರಣಿಯಲ್ಲಿ ಅಥವಾ ಸಮಾನಾಂತರವಾಗಿ ಸಂಪರ್ಕಗೊಂಡಿರುವ ಪ್ರತಿರೋಧಗಳ ಮೌಲ್ಯ ಯಾವುದು ಸಮನಾಗಿವೆ ಈಗ ನಾವು ಏನು ಮಾಡಬೇಕೆಂದು ಎಂದು ತೋರಿಸುವುದು ತುಂಬಾ ಸುಲಭ ಎಂದು ನಮಗೆ ತಿಳಿದಿದೆ ನಾವು ಮೊದಲು ಮೂಲವನ್ನು ಆಫ್ ಮಾಡುತ್ತೇವೆ ಮತ್ತು ಟರ್ಮಿನಲ್ AB ನಾದ್ಯಂತ ಸಮಾನ ಪ್ರತಿರೋಧವನ್ನು ನಾವು ಕಾಣುತ್ತೇವೆ ಆದ್ದರಿಂದ ಮೂಲದ ಈ ಸರ್ಕ್ಯೂಟ್ ಸ್ವಿಚಿಂಗ್ ಎಂದರೆ ಏನು ಮೂಲವನ್ನು ಬದಲಾಯಿಸುವುದು ಎಂದರೆ ನೀವು ವೋಲ್ಟೇಜ್ ಮೂಲವನ್ನು ಹೊಂದಿದ್ದರೆ ನೀವು ಅದನ್ನು ಶಾರ್ಟ್ ಸರ್ಕ್ಯೂಟ್ ಆಗಿ ಮಾಡುತ್ತೀರಿ ಮತ್ತು ನೀವು ಕರೆಂಟ್ ಮೂಲವನ್ನು ಹೊಂದಿದ್ದರೆ ಅದನ್ನು ಓಪನ್ ಸರ್ಕ್ಯೂಟ್ ಆಗಿ ಮಾಡುತ್ತೀರಿ ಆದ್ದರಿಂದ ನೀವು ಈ ಪ್ರಕರಣವನ್ನು ನೋಡಿದರೆ ಮತ್ತು ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿರುವಾಗ ನೀವು ABನಾದ್ಯಂತ ಸಮಾನ ಪ್ರತಿರೋಧವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದರೆ ನೀವು ಸಮಾನ ಪ್ರತಿರೋಧವನ್ನು R ಎಂದು ನೋಡುತ್ತೀರಿ ಅದೇ ರೀತಿ ಕರೆಂಟ್ ಮೂಲದ ಸಂದರ್ಭದಲ್ಲಿ ನೀವು ಕರೆಂಟ್ ಮೂಲವನ್ನು ತೆರೆದ ಸರ್ಕ್ಯೂಟ್ ಮಾಡಿದರೆ ಅದು ಸರ್ಕ್ಯೂಟ್ಗಳು ಮತ್ತೆ ಸಂಪರ್ಕ ಕಡಿತಗೊಂಡಿದೆ ಸಮಾನ ಪ್ರತಿರೋಧವು R ಆಗಿರುತ್ತದೆ ಆದ್ದರಿಂದ ನಾವು ಎರಡೂ ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸಿದಾಗ ಏನಾಗುತ್ತದೆ ಟರ್ಮಿನಲ್ ABನಾದ್ಯಂತ ಸಮಾನ ಪ್ರತಿರೋಧವು ಒಂದೇ ಆಗಿರುತ್ತದೆ ಎಂದು ನಾವು ನೋಡುತ್ತೇವೆ ಅದು R ಆದ್ದರಿಂದ ಅದು ಎರಡರಲ್ಲೂ ಇರುತ್ತದೆ ಈಗ ಪ್ರಕರಣಗಳು ನೀವು ಟರ್ಮಿನಲ್ ಅನ್ನು A ಮತ್ತು B ಶಾರ್ಟ್ ಸರ್ಕ್ಯೂಟ್ ಮಾಡುತ್ತಿದ್ದರೆ A ನಿಂದ B ಗೆ ಹರಿಯುವ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯ ಏನು ಸರ್ಕ್ಯೂಟ್ ಹಿಂದಿನಂತೆಯೇ ಇದ್ದಾಗ ಈ ಸರ್ಕ್ಯೂಟ್ ಮತ್ತೊಮ್ಮೆ ನಾವು ಈಗ ಮಾಡಬೇಕಾಗಿರುವುದು ನೀವು ಶಾರ್ಟ್ ಸರ್ಕ್ಯೂಟ್ A ಮತ್ತು B ಅನ್ನು ಹೊಂದಿರಬೇಕು ಮತ್ತು ಈ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯುವುದು ನಿಮ್ಮ ಉದ್ದೇಶವಾಗಿದೆ ಅದು ಒಂದು ವೇಳೆ isc ಆಗಿಧರೆ isc ಯ ಮೌಲ್ಯ ಏನು isc ಸರಳವಾಗಿ vsRಎಂದು ಭಾವಿಸೋಣ ಈಗ ಈ ಸಂದರ್ಭದಲ್ಲಿ ನೀವು A ಮತ್ತು B ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಏನಾಗಬಹುದು ಇದು ಆ ಸಂದರ್ಭದಲ್ಲಿ ನಿರ್ಲಕ್ಷಿಸಲ್ಪಡುತ್ತದೆ ಆದ್ದರಿಂದ A ನಿಂದ B ಗೆ ಹರಿಯುವ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ಗೆ ಸಮಾನವಾಗಿರುತ್ತದೆ is ಆದ್ದರಿಂದ ಇಲ್ಲಿ ನಾವು ಅದೇ ಸರ್ಕ್ಯೂಟ್ನೊಂದಿಗೆ ಪ್ರತಿನಿಧಿಸುತ್ತೇವೆ ನಾವು ಈಗ ಸಮಾನ ರೂಪದಲ್ಲಿ ಸರ್ಕ್ಯೂಟ್ ರಚಿಸುವಾಗ ಅದರ ಗುಣಲಕ್ಷಣ ಒಂದೇ ಆಗಿರಬೇಕು ಎಂದು ನಾವು ಚರ್ಚಿಸುತ್ತಿರುವುದರಿಂದ ಈಗ ಸಣ್ಣ ರೂಪದಲ್ಲಿ ನೀಡಲಾಗಿದೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಎರಡೂ ಸಂದರ್ಭಗಳಲ್ಲಿ ಒಂದೇ ಆಗಿರಬೇಕು ಹಾಗಾದರೆ ನಾವು ಇಲ್ಲಿಂದ ಏನು ಪಡೆಯುತ್ತೇವೆ ನಾವು ಇಲ್ಲಿಂದ ಪಡೆಯುತ್ತೇವೆ vsRis ಆದ್ದರಿಂದ ನೀವು ಮೂಲ ರೂಪಾಂತರವನ್ನು ಮಾಡಲು ಬಯಸಿದಾಗ ಕರೆಂಟ್ ಮೂಲವು ವೋಲ್ಟೇಜ್ ಮೂಲಕ್ಕೆ ಹೇಗೆ ಸಂಬಂಧಿಸಿದೆ ಎಂಬ ಕಲ್ಪನೆಯನ್ನು ಇದು ನಿಮಗೆ ನೀಡುತ್ತದೆ ಆದ್ದರಿಂದ ಇದು ಸರ್ಕ್ಯೂಟ್ ಸಹಾಯದಿಂದ ನಮಗೆ ಸಿಕ್ಕಿತು ಮತ್ತು ಈಗ ನಾವು ಮೂಲ ರೂಪಾಂತರವನ್ನು ಮಾಡುವಾಗ ಇದು ವೋಲ್ಟೇಜ್ ಮತ್ತು ಕರೆಂಟ್ ಮೂಲಗಳ ನಡುವಿನ ಸಂಬಂಧ ಎಂದು ಕಂಡುಹಿಡಿದಿದೆ ಆದ್ದರಿಂದ ನಮಗೆ ವೋಲ್ಟೇಜ್ ಸಂಬಂಧ ಮತ್ತು ಪ್ರತಿರೋಧ ಸಂಬಂಧ ಸಿಕ್ಕಿತು ಪ್ರತಿರೋಧ ಸಂಬಂಧಕ್ಕಾಗಿ ನಾವು ಟರ್ಮಿನಲ್ಗಳಾದ್ಯಂತ ಸಮಾನ ಪ್ರತಿರೋಧವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಮತ್ತು ನಾವು ಈಗ ನೋಡಿದ ಕರೆಂಟ್ ಮತ್ತು ವೋಲ್ಟೇಜ್ ಮೂಲ ಸಂಬಂಧಕ್ಕಾಗಿ ನಾವು ಶಾರ್ಟ್ ಸರ್ಕ್ಯೂಟ್ A ಮತ್ತು B ಶಾರ್ಟ್ ಸರ್ಕ್ಯೂಟ್ ಟರ್ಮಿನಲ್ ಮೂಲಕ ಹರಿಯುವ ಕರೆಂಟ್ನ ಮೌಲ್ಯ ಏನು ಈಗ ಶಾರ್ಟ್ ಸರ್ಕ್ಯೂಟ್ ಬದಲಿಗೆ ನೀವು ಅದೇ ಪರಿಕಲ್ಪನೆಯನ್ನು ಓಪನ್ ಸರ್ಕ್ಯೂಟ್cir ಒಂದಿಗೆ ಪರಿಶೀಲಿಸುತ್ತಿದ್ದರೆ ಶಾರ್ಟ್ ಸರ್ಕ್ಯೂಟ್ ಮತ್ತು ಓಪನ್ ಸರ್ಕ್ಯೂಟ್ ಎರಡೂ ಸರ್ಕ್ಯೂಟ್ನ ವಿಶಿಷ್ಟ ಲಕ್ಷಣವಾಗಿದೆ ಆದ್ದರಿಂದ ಓಪನ್ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಏನಾಗಬಹುದು A ಮತ್ತು B ಅಡ್ಡಲಾಗಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ A ಮತ್ತು B ಅಡ್ಡಲಾಗಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ vs ಆಗಿರುತ್ತದೆ ಅಂತೆಯೇ ಈ ಸಂದರ್ಭದಲ್ಲಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಏನು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ isR ಈಗ ಗುಣಲಕ್ಷಣಗಳ ಪ್ರಕಾರ ನೀವು ನೋಡಿದರೆ ಎರಡೂ ಸರ್ಕ್ಯೂಟ್ ಸಮವಾಗಿರುತ್ತದೆ ಮೊದಲ ಸರ್ಕ್ಯೂಟ್ VOC ಅಥವಾ ನಿಮ್ಮ ಎರಡನೇ ಸರ್ಕ್ಯೂಟ್ VOC ಸಮಾನ ಇರಬೇಕು ನೀವು vs ಅನ್ನು ಪಡೆಯುತ್ತೀರಿ ಆದ್ದರಿಂದ isR ನೀವು ಈ ಹಿಂದೆ ಪಡೆದದ್ದು ಇದೇ ಆಗಿದೆ ಅಂದರೆ isvsR ಇದು ಶಾರ್ಟ್ ಸರ್ಕ್ಯೂಟ್ ಗುಣಲಕ್ಷಣ ಅಥವಾ ಓಪನ್ ಸರ್ಕ್ಯೂಟ್ ಗುಣಲಕ್ಷಣವೇ ಸರ್ಕ್ಯೂಟ್ ಸಮಾನವಾಗಿದೆಯೆ ಎಂದು ನೀವು ಪರಿಶೀಲಿಸಬಹುದು ಏಕೆಂದರೆ ಅದು ಒಂದೇ ಔಟ್ಪುಟ್ ನೀಡುತ್ತಿದೆ ಈಗ ನಾವು ಸಮಾನ ಸರ್ಕ್ಯೂಟ್ ಎರಡರಲ್ಲೂ ವೋಲ್ಟೇಜ್ ಮೂಲ ಮತ್ತು ಕರೆಂಟ್ ಮೂಲದ ನಡುವಿನ ಸಂಬಂಧವನ್ನು ಸ್ಥಾಪಿಸಿದ್ದೇವೆ ವೋಲ್ಟೇಜ್ ಮೂಲಗಳು ಮತ್ತು ಕರೆಂಟ್ ಮೂಲಗಳ ನಡುವಿನ ಸಂಬಂಧವನ್ನು ನಾವು ಸಂಕ್ಷಿಪ್ತವಾಗಿ ಹೇಳಬಹುದು vsisR ಅಥವಾ isvsR ಈಗ ಮೂಲ ರೂಪಾಂತರವನ್ನು ಅವಲಂಬಿತ ಮೂಲಗಳಿಗೆ ಸಹ ಅನ್ವಯಿಸಬಹುದು ಅವಲಂಬಿತ ವೋಲ್ಟೇಜ್ ಮೂಲ ಅಥವಾ ಅವಲಂಬಿತ ಕರೆಂಟ್ ಮೂಲ ಆದರೆ ಇದನ್ನು ನಾವು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗಿದೆ ಏಕೆಂದರೆ ಯಾವುದೇ ವೋಲ್ಟೇಜ್ ಅಥವಾ ಕರೆಂಟ್ ವೇರಿಯೇಬಲ್ನಿಂದ ಬೇರೆ ಬೇರೆ ಅಂಶಗಳ ಮೂಲಕ ವಿವಿಧ ಮೂಲಗಳ ಅವಲಂಬನೆ ಈ ಅವಲಂಬನೆಯಿಂದಾಗಿ ನೀವು ಮೂಲ ರೂಪಾಂತರವನ್ನು ಹೇಗೆ ನಿಭಾಯಿಸುತ್ತೀರಿ ಎಂದು ನಾವು ಬಹಳ ಜಾಗರೂಕರಾಗಿರಬೇಕು ನಾವು ಮೂಲ ರೂಪಾಂತರವನ್ನು ಮಾಡಿದಾಗ ಮತ್ತು ಪ್ರತಿರೋಧದ ಹರಿವಿನೊಂದಿಗೆ ಅವಲಂಬನೆಯನ್ನು ನೀವು ನೋಡಿದಾಗ ಆ ನಿರ್ದಿಷ್ಟ ಪ್ರತಿರೋಧವನ್ನು ಮೂಲ ರೂಪಾಂತರಕ್ಕಾಗಿ ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಈಗ ನಾವು ಬಹಳ ಜಾಗರೂಕರಾಗಿರಬೇಕು ಹಿಂದಿನ ಸಂದರ್ಭದಲ್ಲಿ ನಾವು ನೋಡಿದಂತೆ ಈ ಕೆಳಗಿನ ಸರ್ಕ್ಯೂಟ್ ಅನ್ನು ನೋಡೋಣಈ ಸಂದರ್ಭದಲ್ಲಿ ನೀವು ಸಂಬಂಧವನ್ನು ಸ್ಥಾಪಿಸಬಹುದು ಪ್ರತಿರೋಧ R ಯೊಂದಿಗೆ ಸರಣಿಯಲ್ಲಿ ವೋಲ್ಟೇಜ್ ಮೂಲವಿದ್ದರೆ ಅದನ್ನು ಪ್ರತಿರೋಧ R ಗೆ ಸಮಾನಾಂತರವಾಗಿ ಕರೆಂಟ್ ಮೂಲವಾಗಿ ಸಮಾನವಾಗಿ ಪ್ರತಿನಿಧಿಸಬಹುದು ಈ ಸಂದರ್ಭದಲ್ಲಿ ವೋಲ್ಟೇಜ್ ಮೂಲವು ಅವಲಂಬಿತ ವೋಲ್ಟೇಜ್ ಮೂಲವಾಗಿರುತ್ತದೆ ಅದೇ ರೀತಿ ಕರೆಂಟ್ ಮೂಲವು ಅವಲಂಬಿತ ಕರೆಂಟ್ ಮೂಲವೂ ಆಗಿರುತ್ತದೆ ಮತ್ತು ಈ ಎರಡರ ನಡುವಿನ ಸಂಬಂಧವನ್ನು ಈ ಮೂಲಗಳ ಅವಲಂಬನೆ ಹಾಗೇ ಇರುವ ರೀತಿಯಲ್ಲಿ ಸ್ಥಾಪಿಸಬೇಕು ಸ್ಟಾರ್ ಡೆಲ್ಟಾ ರೂಪಾಂತರದಂತೆ ಮೂಲ ರೂಪಾಂತರವು ಸರ್ಕ್ಯೂಟ್ನ ಉಳಿದ ಭಾಗದ ಮೇಲೆ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ನೀವು ಅವುಗಳನ್ನು ಸರ್ಕ್ಯೂಟ್ನ ಒಂದು ನಿರ್ದಿಷ್ಟ ವಿಭಾಗಕ್ಕೆ ಅನ್ವಯಿಸುತ್ತೀರಿ ಆದರೆ ಇದು ಉಳಿದ ಸರ್ಕ್ಯೂಟ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಅನ್ವಯಿಸುವಾಗ ಮೂಲ ರೂಪಾಂತರವು ಸರ್ಕ್ಯೂಟ್ ವಿಶ್ಲೇಷಣೆಯನ್ನು ಸರಾಗಗೊಳಿಸುವ ಸರ್ಕ್ಯೂಟ್ ಕುಶಲತೆಯನ್ನು ಅನುಮತಿಸುವ ಪ್ರಬಲ ಸಾಧನವಾಗಿದೆ ಆದ್ದರಿಂದ ಮೂಲ ರೂಪಾಂತರದ ಸಾಧ್ಯತೆಯನ್ನು ನೀವು ಎಲ್ಲಿ ನೋಡಿದರೂ ನೀವು ಅವುಗಳನ್ನು ಅನ್ವಯಿಸಿ ಮತ್ತು ಸರ್ಕ್ಯೂಟ್ ಅನ್ನು ಸರಳಗೊಳಿಸಿ ಈಗ ಮೂಲ ರೂಪಾಂತರದೊಂದಿಗೆ ವ್ಯವಹರಿಸುವಾಗ ನೀವು ಎರಡು ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಅದು ಏನು ಮೊದಲು ಕರೆಂಟ್ ಮೂಲದ ದಿಕ್ಕನ್ನು ವೋಲ್ಟೇಜ್ ಮೂಲದ ಧನಾತ್ಮಕ ಟರ್ಮಿನಲ್ ಕಡೆಗೆ ನಿರ್ದೇಶಿಸಲಾಗುತ್ತದೆ ವೋಲ್ಟೇಜ್ ಮೂಲದ ಸಂದರ್ಭದಲ್ಲಿ R 0 ಗೆ ಸಮನಾದಾಗ ಮೂಲ ರೂಪಾಂತರವು ಅನ್ವಯಿಸುವುದಿಲ್ಲ ಆದ್ದರಿಂದ ನೀವು R ಅನ್ನು 0 ಕ್ಕೆ ಸಮನಾಗಿ ಮಾಡಿದರೆ ಇದು ಆದರ್ಶ ಮೂಲವಾಗುತ್ತದೆ ನೀವು R ಅನ್ನು 0 ಕ್ಕೆ ಸಮನಾಗಿ ಮಾಡಿದರೆ ಇದು ಆದರ್ಶ ವೋಲ್ಟೇಜ್ ಮೂಲವಾಗಿ ಪರಿಣಮಿಸುತ್ತದೆ ಮತ್ತು ನೀವು R ಅನ್ನು ಅನಂತಕ್ಕೆ ಸಮನಾಗಿ ಮಾಡಿದರೆ ಇದು ಆದರ್ಶ ಕರೆಂಟ್ ಮೂಲವಾಗಿ ಪರಿಣಮಿಸುತ್ತದೆ ಆದ್ದರಿಂದ ಆದರ್ಶ ವೋಲ್ಟೇಜ್ ಮೂಲ ಮತ್ತು ಆದರ್ಶ ಕರೆಂಟ್ ಮೂಲವನ್ನು ವೋಲ್ಟೇಜ್ ನಿಂದ ಕರೆಂಟ್ಗೆ ಅಥವಾ ಕರೆಂಟ್ಗೆ ವೋಲ್ಟೇಜ್ಗೆ ಪರಿವರ್ತಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ವೋಲ್ಟೇಜ್ ಅಥವಾ ಕರೆಂಟ್ ಮೂಲ ರೂಪಾಂತರವನ್ನು ಮಾಡುವಾಗ ಇದನ್ನು ಸಹ ನೆನಪಿನಲ್ಲಿಡಬೇಕು ಏಕೆ ಏಕೆಂದರೆ ನೀವು ಆದರ್ಶ ಕರೆಂಟ್ ಮೂಲವನ್ನು ಹೊಂದಿರುವಾಗ ನೀವು ಯಾವುದೇ ಸೀಮಿತ ವೋಲ್ಟೇಜ್ ಮೂಲದೊಂದಿಗೆ ಬದಲಾಯಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ವೋಲ್ಟೇಜ್ ಮತ್ತು ಕರೆಂಟ್ ಮೂಲಗಳು ಸೂಕ್ತವಾದಾಗ ಅದು ಅನ್ವಯಿಸುವುದಿಲ್ಲ ಈಗ ನಾವು ಒಂದು ರೂಪಾಂತರವನ್ನು ನೋಡೋಣ ಇದರಿಂದ ನೀವು ಮೂಲ ರೂಪಾಂತರ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಬಹುದು ಈಗ ಸರ್ಕ್ಯೂಟ್ ಅನ್ನು ಈ ರೀತಿ ನೀಡಲಾಗಿದೆಯೆಂದು ಭಾವಿಸೋಣ ಮತ್ತು 8 ಓಮ್ನಾದ್ಯಂತ ಇರುವ ವೋಲ್ಟೇಜ್ v0ಅನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಲಾಗುತ್ತದೆ ನೀವು ಈಗ ಹೇಗೆ ಪರಿಹರಿಸುತ್ತೀರಿ ಮೊದಲು ವಿಭಾಗವನ್ನು ನೋಡೋಣ ಇದು ಟರ್ಮಿನಲ್ B ಎಂದು ಹೇಳೋಣ ಮತ್ತು ಈ ಟರ್ಮಿನಲ್ನ ಎಡಭಾಗವು ಒಂದು ಕರೆಂಟ್ ಮೂಲವಾಗಿದೆ ಮತ್ತು ಅದಕ್ಕೆ ಸಮಾನಾಂತರವಾಗಿ ಒಂದು ಪ್ರತಿರೋಧವಿದೆ ಆದ್ದರಿಂದ ಇದು ಪ್ರತಿರೋಧಕ್ಕೆ ಸಮಾನಾಂತರವಾಗಿ ಕರೆಂಟ್ ಮೂಲವಾಗಿದೆ ಎಂದು ನಾವು ಈ ಹಿಂದೆ ಚರ್ಚಿಸಿದ್ದಕ್ಕೆ ಹೋಲುತ್ತದೆ ಇದು ಒಂದು ಪ್ರತಿರೋಧದೊಂದಿಗೆ ವೋಲ್ಟೇಜ್ ಮೂಲವಾಗಿ ಸರಣಿಯಲ್ಲಿ ರೂಪಾಂತರಗೊಳ್ಳುವ ಆದರ್ಶ ಅಭ್ಯರ್ಥಿಯಾಗಿದೆ ಆದ್ದರಿಂದ vsisR ಮೌಲ್ಯ ಏನು ಎಂದು ನಾವು ಚರ್ಚಿಸುತ್ತೇವೆ ಆದ್ದರಿಂದ ಇದು 12 ವೋಲ್ಟ್ ಆಗುತ್ತದೆ ಈಗ ನೀವು ವೋಲ್ಟೇಜ್ ಮೌಲ್ಯವನ್ನು ಪಡೆದುಕೊಂಡಿದ್ದೀರಿ ಏಕೆಂದರೆ ಅದರ ಧ್ರುವೀಯತೆ ಏನಾಗಿರಬೇಕು ಕರೆಂಟ್ ಕೆಳಕ್ಕೆ ಚಲಿಸುವುದ್ದರಿಂದ ನಿಮ್ಮ ಧ್ರುವೀಯತೆಯು ಈಗ ಪ್ಲಸ್ ಆಗಿರುತ್ತದೆ ಪ್ರತಿರೋಧದ ಮೌಲ್ಯ ಯಾವುದು ಪ್ರತಿರೋಧ ಮೌಲ್ಯವು ಒಂದೇ ಆಗಿರುತ್ತದೆ ಆದರೆ ಈಗ ಅದು ಸರಣಿಯಲ್ಲಿರುತ್ತದೆ ಆದ್ದರಿಂದ ನಿಮ್ಮ ನವೀಕರಿಸಿದ ಸರ್ಕ್ಯೂಟ್ ಈ ರೀತಿ ಇರುತ್ತದೆ ಮುಂದೆ ನೀವು 4 ಓಮ್ ಮತ್ತು 2 ಓಮ್ ಪ್ರತಿರೋಧಗಳು ಸರಣಿಯಲ್ಲಿರುವುದನ್ನು ಸುಲಭವಾಗಿ ನೋಡಬಹುದು ಆದ್ದರಿಂದ ನೀವು ಇವೆರಡನ್ನೂ ಸಂಯೋಜನೆ ಮಾಡಬಹುದು ಮತ್ತು ನೀವು ಈ ರೀತಿಯ ಸರ್ಕ್ಯೂಟ್ ಅನ್ನು ಪಡೆಯುತ್ತೀರಿ ಅಲ್ಲಿ ನೀವು 6 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ವೋಲ್ಟೇಜ್ ಮೂಲವನ್ನು ಹೊಂದಿರುತ್ತೀರಿ ಮತ್ತು ನಂತರ ನಿಮಗೆ 8 ಓಮ್ ಪ್ರತಿರೋಧವಿದೆ ಆದ್ದರಿಂದ ನಾವು ಇದರಾದ್ಯಂತ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಮತ್ತು ನಂತರ ಉಳಿದ ಸರ್ಕ್ಯೂಟ್ ಆದ್ದರಿಂದ ಅದು 3 ಓಮ್ ಪ್ರತಿರೋಧ ಮತ್ತು ಕರೆಂಟ್ 4 ಆಂಪಿಯರ್ ಮೂಲವಾಗಿದೆ ಈಗ ನೀವು ಇದನ್ನು ನೋಡಿದರೆ ಇದು ಮತ್ತೆ ಕರೆಂಟ್ ಮೂಲವಾಗಿ ರೂಪಾಂತರಗೊಳ್ಳುವ ಅಭ್ಯರ್ಥಿಯಾಗಿದೆ ಏಕೆಂದರೆ ಇಲ್ಲಿ 6 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ 12 ವೋಲ್ಟ್ಗಳ ಒಂದು ವೋಲ್ಟೇಜ್ ಮೂಲವಿದೆ ಎಂದು ನೋಡಬಹುದು ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ವೋಲ್ಟೇಜ್ ಅನ್ನು ಕರೆಂಟ್ ಆಗಿ ಪರಿವರ್ತಿಸುತ್ತೇವೆ ಅಂದರೆ 6 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿನ ವೋಲ್ಟೇಜ್ ಅನ್ನು ನೀವು ನೋಡಿದರೆ ಸಮಾನ ಕರೆಂಟ್ 2 ಆಂಪಿಯರ್ ಆಗಿರುತ್ತದೆ ತದನಂತರ ಸಮಾನಾಂತರವಾಗಿ 6 ಓಮ್ ಪ್ರತಿರೋಧ ಇರುತ್ತದೆ ಈಗ ನೀವು ಈ ಸರ್ಕ್ಯೂಟ್ ಅನ್ನು ನೋಡಿದರೆ ಇದರಿಂದ ನೀವು ನವೀಕರಿಸಿದ ಸರ್ಕ್ಯೂಟ್ ಅನ್ನು ಪಡೆದುಕೊಂಡಿದ್ದೀರಿ ಸಮಾನಾಂತರವಾಗಿ ಎರಡು ಕರೆಂಟ್ ಮೂಲಗಳು ಮತ್ತು ಸಮಾನಾಂತರವಾಗಿ ಮೂರು ಪ್ರತಿರೋಧಗಳಿವೆ ಎಂದು ನೀವು ಸುಲಭವಾಗಿ ನೋಡಬಹುದು ಆದ್ದರಿಂದ ನೀವು ಈ ಎರಡು ಕರೆಂಟ್ ಮೂಲಗಳನ್ನು ಮತ್ತು ಈ ಎರಡು ಪ್ರತಿರೋಧಗಳನ್ನು ಸಂಯೋಜನೆ ಮಾಡಬಹುದು ಏಕೆಂದರೆ ನೀವು ಈ ಪ್ರತಿರೋಧವನ್ನು ಹಾಗೇ ಬಿಡಬೇಕಾಗಿರುತ್ತದೆ ಏಕೆಂದರೆ ನೀವು 8 ಓಮ್ ಪ್ರತಿರೋಧದಾದ್ಯಂತ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಏನಾಗುತ್ತದೆ ಈಗ ನೀವು 2 ಆಂಪಿಯರ್ ಮತ್ತು 4 ಆಂಪಿಯರ್ ಕರೆಂಟ್ ಮೂಲಗಳನ್ನು ಸಂಯೋಜನೆ ಮಾಡಿದರೆ ಅಂತಿಮವಾಗಿ 2 ಆಂಪಿಯರ್ ಕರೆಂಟ್ ಮೂಲವನ್ನು ಪಡೆಯುತ್ತದೆ ಮತ್ತು ನೀವು 6 ಓಮ್ ಮತ್ತು 3 ಓಮ್ ಪ್ರತಿರೋಧವನ್ನು ಸಂಯೋಜನೆ ಮಾಡಿದರೆ ನೀವು ಅಂತಿಮವಾಗಿ 2 ಓಮ್ ಪ್ರತಿರೋಧವನ್ನು ಪಡೆಯುತ್ತೀರಿ ನೀವು ಅಂತಿಮವಾಗಿ ಬಹಳ ಸರಳವಾದ ಸರ್ಕ್ಯೂಟ್ ಅನ್ನು ಪಡೆಯುತ್ತೀರಿ ಅಲ್ಲಿ ನೀವು 2 ಆಂಪಿಯರ್ ಕರೆಂಟ್ ಮೂಲ ಮತ್ತು 2 ಓಮ್ ಪ್ರತಿರೋಧವನ್ನು ಸಮಾನಾಂತರವಾಗಿ ಮತ್ತು 8 ಓಮ್ ಪ್ರತಿರೋಧವನ್ನು ಹೊಂದಿರುವಿರಿ ಅದರಲ್ಲಿ ನಾವು ವೋಲ್ಟೇಜ್ v0 ಅನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಕೇವಲ ಕರೆಂಟ್ ವಿಭಾಗವನ್ನು ಬಳಸಿ ನಾವು 8 ಓಮ್ ಪ್ರತಿರೋಧವನ್ನು 0 4 ಆಂಪಿಯರ್ನಂತೆ ಪಡೆಯುತ್ತೇವೆ ಮತ್ತು ನಂತರ ವೋಲ್ಟೇಜ್ v0 ಈ ಮೂಲಕ ಹರಿಯುವ ಕರೆಂಟ್ಗೆ 8 ಹೊರತುಪಡಿಸಿ ಏನೂ ಅಲ್ಲ ಮತ್ತು ನೀವು 3 2 ವೋಲ್ಟ್ಗಳನ್ನು ಪಡೆಯುತ್ತೀರಿ ಅಂತೆಯೇ ಇದು ವೋಲ್ಟೇಜ್ ಒಂದೇ ಆಗಿರುತ್ತದೆ ಎಂದು ನೀವು ನೋಡಬಹುದು ಆದ್ದರಿಂದ ನೀವು ಇವೆರಡನ್ನೂ ಸಂಯೋಜನೆ ಮಾಡಬಹುದು ಮತ್ತು v0ವೋಲ್ಟೇಜ್ಸಹ ಕಂಡುಹಿಡಿಯಬಹುದು ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ನೀವು ಒಂದೇ ವೋಲ್ಟೇಜ್ ಅನ್ನು ಪಡೆಯುತ್ತೀರಿ ಈಗ ನಾವು ಸ್ವಲ್ಪ ಸಂಕೀರ್ಣವಾದ ಸರ್ಕ್ಯೂಟ್ ಅನ್ನು ನೋಡೋಣ ಅಲ್ಲಿ ನಾವು ಒಂದು ಅವಲಂಬಿತ ಕರೆಂಟ್ ಮೂಲವನ್ನು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ನೀವು ಮೂಲ ರೂಪಾಂತರವನ್ನು ಹೇಗೆ ಬಳಸುತ್ತೀರಿ ನೀವು ಸರ್ಕ್ಯೂಟ್ನ ಈ ನಿರ್ದಿಷ್ಟ ವಿಭಾಗವನ್ನು ನೋಡುತ್ತೀರಿ ಇದು ಟರ್ಮಿನಲ್ A ಮತ್ತು B ಎಂದು ನೀವು ಹೇಳಿದರೆ ನೀವು ಏನು ನೋಡುತ್ತೀರಿ ಇದು ಒಂದು 4 ಓಮ್ ಪ್ರತಿರೋಧಕ್ಕೆ ಸಮಾನಾಂತರವಾಗಿ ಒಂದು ಕರೆಂಟ್ ಮೂಲವಾಗಿದೆ ಇದನ್ನು ಸಮಾನ ವೋಲ್ಟೇಜ್ ಮೂಲ ಆಗಿ ಪರಿವರ್ತಿಸಬಹುದು vx ಮತ್ತು 4 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ಮಾಡಬಹುದು ಆದ್ದರಿಂದ ನೀವು ಗುಣಿಸಿದರೆ ನಾವು vxಅನ್ನು ಪಡೆಯುತ್ತೇವೆ 4 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ವೋಲ್ಟೇಜ್ ಮೂಲವಾಗಿ ಮತ್ತು vx ಗೆ 2 ಓಮ್ ಪ್ರತಿರೋಧದಾದ್ಯಂತ ಅಡ್ಡಲಾಗಿರುವ ವೋಲ್ಟೇಜ್ ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ ಈಗ vx ವೋಲ್ಟೇಜ್ ಮೂಲ ಮೌಲ್ಯವನ್ನು ಅವಲಂಬಿಸಿರುತ್ತದೆ 2 ಓಮ್ ಪ್ರತಿರೋಧದಾದ್ಯಂತದ ವೋಲ್ಟೇಜ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು ಇದನ್ನು ಯಾವುದೇ ರೀತಿಯ ಪರಿವರ್ತನೆಗಾಗಿ ಬಳಸಲಾಗುವುದಿಲ್ಲ ಇದನ್ನು ನಾವು ಸರ್ಕ್ಯೂಟ್ನಲ್ಲಿ ಮತ್ತು ಉಳಿದ ರೂಪಾಂತರಗಳಲ್ಲಿ ಇರಿಸಿಕೊಳ್ಳಬೇಕು ಈಗ ನೀವು ಈ ನಿರ್ದಿಷ್ಟ ವಿಭಾಗವನ್ನು ನೋಡಿದರೆ ಇದನ್ನು ಮತ್ತೆ ವೋಲ್ಟೇಜ್ ಮೂಲವಾಗಿ ಪರಿವರ್ತಿಸಬಹುದು ಆದ್ದರಿಂದ ನಾವು 1 ಓಮ್ನೊಂದಿಗೆ ಸರಣಿಯಲ್ಲಿ 3 ವೋಲ್ಟ್ ಅನ್ನು ಪಡೆಯುತ್ತೇವೆ ಏಕೆಂದರೆ 3 ಆಂಪಿಯರ್ R ಗೆ ಸಮಾನಾಂತರವಾಗಿ ನೀವು ಎರಡನ್ನೂ ಸಂಯೋಜನೆ ಮಾಡಿದರೆ ಇನ್ನೂ ವೋಲ್ಟೇಜ್ ಬದಲಾಗುವುದಿಲ್ಲ ಏಕೆಂದರೆ ಈ ಎರಡು ಒಂದೇ ವೋಲ್ಟೇಜ್ ಅನ್ನು ಹಂಚಿಕೊಳ್ಳುತ್ತಿವೆ ಏಕೆಂದರೆ ನೀವು ವೋಲ್ಟೇಜ್ ಅನ್ನು ನೋಡಿದರೆ 2 ಓಮ್ ಈ ಸಂದರ್ಭದಲ್ಲಿ ನೀವು ಎರಡನ್ನೂ ಸಂಯೋಜನೆ ಮಾಡಿದರೂ ವೋಲ್ಟೇಜ್ ಒಂದೇ ಆಗಿರುತ್ತದೆ ಆದ್ದರಿಂದ ನೀವು vx ಅನ್ನು ಒಂದೇ ರೀತಿ ಇಟ್ಟುಕೊಳ್ಳಬಹುದು ಮತ್ತು ಎರಡನ್ನೂ ಹಾಗೆಯೇ ಇರಿಸಿಕೊಳ್ಳಬಹುದು ಈ 2 ಓಮ್ ಅನ್ನು ಹಾಗೇ ಇಟ್ಟುಕೊಳ್ಳುವುದಕ್ಕಿಂತ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದು ನಮಗೆ ಸುಲಭವಾಗುತ್ತದೆ ಏಕೆಂದರೆ ಈಗ ಇಲ್ಲಿ ನಾವು ಎರಡೂ ಪ್ರತಿರೋಧಗಳನ್ನು ಸಮಾನಾಂತರವಾಗಿ ಹೊಂದಿದ್ದೇವೆ ಆದ್ದರಿಂದ ನಾವು ಅವೆರಡನ್ನೂ ಸಂಯೋಜನೆ ಮಾಡುತ್ತೇವೆ ಆದರೆ ವೋಲ್ಟೇಜ್ ಒಂದೇ ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆ ನಿರ್ದಿಷ್ಟ ಪ್ರತಿರೋಧದ ಸಂಯೋಜನೆಯು ನಮಗೆ ಮಾಡುವುದು ಸರಿ ಈಗ ನಾವು 1 ಓಮ್ ಪ್ರತಿರೋಧವನ್ನು ಸಮಾನವಾಗಿ ಹೊಂದಿದ್ದೇವೆ ಮತ್ತು ಅಲ್ಲಿ ಒಂದು 3 ಆಂಪಿಯರ್ ಕರೆಂಟ್ ಮೂಲವಿದೆ ಆದ್ದರಿಂದ ನೀವು ಮೂಲ ರೂಪಾಂತರವನ್ನು ಮಾಡಿದಾಗ ಈ 2 ಓಮ್ ಈಗ 1 ಓಮ್ ಆಗಿ ಮಾರ್ಪಟ್ಟಿದೆ ಅಂತಿಮವಾಗಿ ನೀವು ಇವೆರಡನ್ನೂ ಸಂಯೋಜನೆ ಮಾಡಿದ ಕಾರಣ 3 ಆಂಪಿಯರ್ ಸಮಾನಾಂತರವಾಗಿ ಮೂಲ ರೂಪಾಂತರದ ನಂತರ ನಿಮಗೆ ಏನು ಸಿಗುತ್ತದೆ 1 ಓಮ್ನೊಂದಿಗೆ ಸರಣಿಯಲ್ಲಿ 3 ವೋಲ್ಟ್ ಸಿಗುತ್ತದೆ ಪ್ರತಿರೋಧ ಮತ್ತು ನಂತರ ನೀವು ಅದೇ vx ಕಂಡುಹಿಡಿಯಬೇಕಾದದನ್ನು ನೀವು ಹೊಂದಿದ್ದೀರಿ ತದನಂತರ ನೀವು ಸರಣಿಯಲ್ಲಿ 4 ಓಮ್ ನೊಂದಿಗೆ vx ಅನ್ನು ಹೊಂದಿದ್ದೀರಿ ಮತ್ತು ನಂತರ ನಾವು ಸರ್ಕ್ಯೂಟ್ನಲ್ಲಿರುವ 18 ವೋಲ್ಟ್ಗಳನ್ನು ಹೊಂದಿದ್ದೇವೆ ಈಗ ನಾವು ಚರ್ಚಿಸುತ್ತಿರುವಾಗ vx ಇನ್ನೂ ಅಖಂಡವಾಗಿದೆ ಇದು ನಾವು ಮೌಲ್ಯವನ್ನು ಕಂಡುಹಿಡಿಯಬೇಕಾದ ಪ್ರಶ್ನೆಯಾಗಿದೆ vx ಆದ್ದರಿಂದ ಸರಿ ನಾವು ಈಗ ರೂಪಾಂತರಗಳೊಂದಿಗೆ ನೀವು ಏನು ಮಾಡಬೇಕು ನೀವು ಮೆಶ್ ವಿಶ್ಲೇಷಣೆಯನ್ನು ಬಳಸಬೇಕು ಮತ್ತು ನೀವು ಪಡೆಯುವ ದೊಡ್ಡ ಲೂಪ್ನಾದ್ಯಂತ ಕಿರ್ಚಾಫ್ನ ವೋಲ್ಟೇಜ್ ಕಾನೂನನ್ನು ನೀವು ಅನ್ವಯಿಸುತ್ತೀರಿ 3 5i vx 18 0 ಪ್ರಶ್ನೆ ನಾವು ಇಲ್ಲಿ ಎರಡು ಅಜ್ಞಾತ ಮತ್ತು ಸಮೀಕರಣವು ನಮಗೆ ಒಂದನ್ನು ಮಾತ್ರ ಪಡೆದುಕೊಂಡಿದೆ ಆದ್ದರಿಂದ ಈ ಎರಡನೇ ಸಮೀಕರಣವನ್ನು ನಾವು ಎಲ್ಲಿ ಪಡೆಯುತ್ತೇವೆ ಈ ಎರಡು ಟರ್ಮಿನಲ್ಗಳಾದ್ಯಂತ ವೋಲ್ಟೇಜ್ ಅನ್ನು ನೀವು ನೋಡಿದರೆ vx ನ ಮೌಲ್ಯ ಏನೆಂದು ಭಾವಿಸೋಣ vx ಏನೂ ಆಗುವುದಿಲ್ಲ ಆದರೆ ಈ 1 ಓಮ್ ಮೂಲಕ ಹರಿಯುವ ಕರೆಂಟ್ ಎಂದು ನಿಮಗೆ ತಿಳಿದಿದೆ ನಾನು ಮೊದಲ ಲೂಪ್ನ ಲೆಕ್ಕಾಚಾರದಲ್ಲಿ ಪರಿಗಣಿಸಿದ್ದೇವೆ ನಾವುvx 3 i ಎಂದು ಹೇಳಬಹುದು ಆದ್ದರಿಂದ ನಾವು ಲೆಕ್ಕ ಹಾಕಿದ ರೀತಿಯಲ್ಲಿಯೇ vx 3 i ಅನ್ನು ಈಗ ಈ ಮೌಲ್ಯವನ್ನು ನೀವು ಮೇಲಿನ ಸಮೀಕರಣದಲ್ಲಿ ಇರಿಸಬಹುದು ಮತ್ತು ನೀವು ಸರಳಗೊಳಿಸಬಹುದು 5 A vx 3 i 7 5 V ಈಗ ನೀವು ನೆನಪಿಟ್ಟುಕೊಳ್ಳಬೇಕಾದ ಕೆಲವು ಪ್ರಮುಖ ಅಂಶಗಳು ಪ್ರಾಯೋಗಿಕ ಮೂಲಕ್ಕಾಗಿ ಈ ನಿರ್ದಿಷ್ಟ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮೂಲ ರೂಪಾಂತರವನ್ನು ಪರಿಗಣಿಸಬೇಕು ಮೊದಲು ನಾವು ವೋಲ್ಟೇಜ್ ಮೂಲವನ್ನು ಪರಿವರ್ತಿಸಿ ಈ ಮೂಲಗಳು ಪರಿಗಣನೆಯಲ್ಲಿರುವ ಪ್ರತಿರೋಧಕದ ಸರಣಿಯಲ್ಲಿವೆ ಎಂದು ನಾವು ಖಚಿತವಾಗಿ ಹೇಳಬೇಕು ಆದ್ದರಿಂದ ಉದಾಹರಣೆಗೆ ನೀವು ಈ ಸರ್ಕ್ಯೂಟ್ ಅನ್ನು ಕೆಳಗೆ ನೋಡಿದರೆ ಅದು ವೋಲ್ಟೇಜ್ ಮೂಲಕ್ಕೆ ಮೂಲ ರೂಪಾಂತರವನ್ನು ಮಾಡಲು ಮತ್ತು ಸರಣಿಯಲ್ಲಿರುವ 10 ಓಮ್ ಪ್ರತಿರೋಧವನ್ನು ಮಾಡಲು ಸಂಪೂರ್ಣವಾಗಿ ಮಾನ್ಯವಾಗಿರುತ್ತದೆ ವೋಲ್ಟೇಜ್ ಮೂಲದೊಂದಿಗೆ ಆದ್ದರಿಂದ ಇದನ್ನು ನೀವು ಬಳಸಿಕೊಳ್ಳಬಹುದು ಆದರೆ 6 ವೋಲ್ಟ್ಗಳು ಮತ್ತು 30 ಓಮ್ನಂತಹ ಈ ಎರಡು ಅಂಶಗಳನ್ನು ಪರಿಗಣಿಸುವಾಗ ನೀವು ಒಂದೇ ಮೂಲ ರೂಪಾಂತರವನ್ನು ಅನ್ವಯಿಸಲು ಸಾಧ್ಯವಿಲ್ಲ ಏಕೆಂದರೆ ಈ 30 ಓಮ್ 60 ವೋಲ್ಟ್ ಮೂಲದೊಂದಿಗೆ ಸರಣಿಯಲ್ಲಿಲ್ಲ ಆದ್ದರಿಂದ ಮೂಲ ರೂಪಾಂತರಕ್ಕಾಗಿ ನೀವು ಸರಿಯಾದ ಅಭ್ಯರ್ಥಿಯನ್ನು ಹೇಗೆ ಆರಿಸುತ್ತೀರಿ ಮತ್ತು ಕೆಲವೊಮ್ಮೆ ನಾವು ಮೂಲ ರೂಪಾಂತರವನ್ನು ಮಾಡುವಾಗ ಇದು ಸಾಮಾನ್ಯ ರೀತಿಯ ದೋಷವಾಗಿ ಪರಿಣಮಿಸುತ್ತದೆ ಎಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು ಈಗ ಮುಂದಿನದು ನಾವು ಕರೆಂಟ್ ರೂಪಾಂತರವನ್ನು ಮಾಡುವಾಗ ಅದೇ ರೀತಿಯಲ್ಲಿ ಕರೆಂಟ್ ಮೂಲವು ಸಮಾನಾಂತರವಾಗಿ ಕನಿಷ್ಠ ಒಂದು ಪ್ರತಿರೋಧವನ್ನು ಹೊಂದಿದೆಯೆ ಎಂದು ನಾವು ಯಾವಾಗಲೂ ಖಚಿತಪಡಿಸಿಕೊಳ್ಳಬೇಕು ಅದು ಹೇಗೆ ಕಾಣುತ್ತದೆ ಎಂದು ನಿಮಗೆ ಖಚಿತವಿಲ್ಲದಿದ್ದರೆ ನೀವು ಇಲ್ಲಿರುವಂತೆ ಸರ್ಕ್ಯೂಟ್ ಅನ್ನು ಸ್ವಲ್ಪ ಮಟ್ಟಿಗೆ ಮಾರ್ಪಡಿಸಬಹುದು 1 ಆಂಪಿಯರ್ ಕರೆಂಟ್ ಮೂಲವು 3 ಓಮ್ಗೆ ಸಮಾನಾಂತರವಾಗಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ನೀವು ಈ ಶೈಲಿಯಲ್ಲಿ ಸರ್ಕ್ಯೂಟ್ ಅನ್ನು ಪುನಃ ಬರೆಯಬಹುದು ಇದರಿಂದಾಗಿ 3 ಆಂಪಿಯರ್ ಕರೆಂಟ್ ಮೂಲ 3 ಕ್ಕೆ ಸಮಾನಾಂತರವಾಗಿರುವುದನ್ನು ನೀವು ಸುಲಭವಾಗಿ ನೋಡಬಹುದು ಓಮ್ ಪ್ರತಿರೋಧ ಆದ್ದರಿಂದ ನಿಮಗೆ ಖಚಿತವಾದಾಗ ನೀವು ಮೂಲ ರೂಪಾಂತರವನ್ನು ಅನ್ವಯಿಸಬಹುದು ಮತ್ತು ಮೌಲ್ಯವನ್ನು ಪಡೆಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು ನಾವು ಈಗ 3 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ 3 ವೋಲ್ಟೇಜ್ ಮೂಲವನ್ನು ಪಡೆದುಕೊಂಡಿದ್ದೇವೆ ಈ ಪ್ರತಿರೋಧವನ್ನು ನೀವು ವೋಲ್ಟೇಜ್ ಮೂಲದ ಮೇಲೆ ವೋಲ್ಟೇಜ್ ಮೂಲದ ಕೆಳಗೆ ಇಡಬಹುದು ಅದು ಸ್ಥಳ ನಿರೀಕ್ಷೆಯಿಂದ ಯಾವುದೇ ಮಹತ್ವವನ್ನು ಹೊಂದಿಲ್ಲ ಆದ್ದರಿಂದ ಎರಡೂ ನೀವು ನೆನಪಿಟ್ಟುಕೊಳ್ಳಬೇಕಾದ ಏಕೈಕ ಪ್ರಮುಖ ವಿಷಯವೆಂದರೆ ವೋಲ್ಟೇಜ್ ಮೂಲದ ಧ್ರುವೀಯತೆಯನ್ನು ಹೇಗೆ ವ್ಯಾಖ್ಯಾನಿಸಬಹುದು ಎಂಬ ಕಲ್ಪನೆಯನ್ನು ಕರೆಂಟ್ನ ದಿಕ್ಕು ನಿಮಗೆ ನೀಡುತ್ತದೆ ಈಗ ನಾವು ಏನು ಹೇಳಬಹುದು ಎಂದರೆ ಮೂಲ ರೂಪಾಂತರದ ಸಾಮಾನ್ಯ ಗುರಿ ಎಲ್ಲಾ ಕರೆಂಟ್ ಮೂಲಗಳು ಅಥವಾ ಸರ್ಕ್ಯೂಟ್ನಲ್ಲಿನ ಎಲ್ಲಾ ವೋಲ್ಟೇಜ್ ಮೂಲಗಳೊಂದಿಗೆ ಕೊನೆಗೊಳ್ಳುವುದು ಆದ್ದರಿಂದ ನಾವು ನೋಡಲ್ ಅಥವಾ ಮೆಶ್ ವಿಶ್ಲೇಷಣೆಯ ಮೇಲೆ ಸುಲಭವಾಗಿ ಅನ್ವಯಿಸಬಹುದು ಪ್ರತಿರೋಧಕಗಳು ಮತ್ತು ಮೂಲಗಳನ್ನು ಅಂತಿಮವಾಗಿ ಸಂಯೋಜಿಸಲು ಅನುಮತಿಸುವ ಮೂಲಕ ಸರ್ಕ್ಯೂಟ್ ಅನ್ನು ಸರಳೀಕರಿಸಲು ಪುನರಾವರ್ತಿತ ಮೂಲ ರೂಪಾಂತರವನ್ನು ಬಳಸಬಹುದು ಮೂಲ ರೂಪಾಂತರದ ಸಮಯದಲ್ಲಿ ಪ್ರತಿರೋಧಕದ ಮೌಲ್ಯವು ಬದಲಾಗುವುದಿಲ್ಲ ಆದರೆ ನಾವು ನೋಡಿದ ಅದೇ ಪ್ರತಿರೋಧಕವಲ್ಲ ಅಂದರೆ ಮೂಲ ಪ್ರತಿರೋಧಕದೊಂದಿಗೆ ಸಂಬಂಧಿಸಿರುವ ವೋಲ್ಟೇಜ್ ಕರೆಂಟ್ ಸರಿಪಡಿಸಲಾಗದಂತೆ ಕಳೆದುಹೋಗುತ್ತದೆ ಅಂದರೆ ನೀವು ಅದೇ 3 ಓಮ್ ಪ್ರತಿರೋಧವನ್ನು ಮಾಡುತ್ತಿರುವ ರೂಪಾಂತರಗಳು ನಿಮಗೆ ಒಂದೇ ಔಟ್ಪುಟ್ ನೀಡುವುದಿಲ್ಲ ಈಗ ಅಂದರೆ 3 ಓಮ್ ಪ್ರತಿರೋಧದ ಸ್ಥಳವನ್ನು ಬದಲಾಯಿಸಲಾಗಿದೆ ಆ ರೀತಿಯಲ್ಲಿ ನೀವು ಪ್ರತಿರೋಧಕದ ಮೌಲ್ಯವು ಒಂದೇ ಎಂದು ಹೇಳಬಹುದು ಆದರೆ ಅದರ ಒಡನಾಟವನ್ನು ಸರಿಪಡಿಸಲಾಗದಂತೆ ಕಳೆದುಹೋಗಿದೆ ಇದರರ್ಥ ನೀವು ಹಿಂತಿರುಗಿಸದ ಹೊರತು ಪ್ರತಿರೋಧಕದ ಔಟ್ಪುಟ್ ಅನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಮೂಲ ರೂಪಕ್ಕೆ ಆದ್ದರಿಂದ ಪ್ರತಿರೋಧಕ ಮೌಲ್ಯವು ಒಂದೇ ಆಗಿದ್ದರೂ ಅದರ ಮೌಲ್ಯವು ಒಂದೇ ಆಗಿರುತ್ತದೆ ಆದರೆ ಸಂಘವು ಬದಲಾಗಿದೆ ಈಗ ನಿರ್ದಿಷ್ಟ ಪ್ರತಿರೋಧಕಕ್ಕೆ ಸಂಬಂಧಿಸಿದ ವೋಲ್ಟೇಜ್ ಅಥವಾ ಕರೆಂಟ್ ಅನ್ನು ನಿಯಂತ್ರಕ ವೇರಿಯೇಬಲ್ ಆಗಿ ಬಳಸಲಾಗುತ್ತದೆ ನಂತರ ಏನಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಅದನ್ನು ಯಾವುದೇ ಮೂಲ ರೂಪಾಂತರದಲ್ಲಿ ಸೇರಿಸಬಾರದು ಆ ಸಂದರ್ಭದಲ್ಲಿ ನಿಮ್ಮ ಮೂಲ ಪ್ರತಿರೋಧಕ ಅಂತಿಮ ಸರ್ಕ್ಯೂಟ್ನಲ್ಲಿ ನಾವು ವೋಲ್ಟೇಜ್ ಮತ್ತು ಕರೆಂಟ್ ಸಂಬಂಧಿಸಿದ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿದಾಗ ಮತ್ತು ವೇರಿಯಬಲ್ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ ಅವಲಂಬಿತ ಮೂಲ ನಿಯತಾಂಕವು ಅಸ್ಪೃಶ್ಯವಾಗಿರುತ್ತದೆ ಸಾಮಾನ್ಯವಾಗಿ ನಾವು ಅವಲಂಬಿತ ವೋಲ್ಟೇಜ್ ಅಥವಾ ಕರೆಂಟ್ ಮೂಲಗಳನ್ನು ನೋಡಿದಾಗ ಏನಾಗುತ್ತದೆ ಒಂದು ನಿರ್ದಿಷ್ಟ ಪ್ರತಿರೋಧದಾದ್ಯಂತದ ಕರೆಂಟ್ ಮೌಲ್ಯ ಅಥವಾ ಪ್ರತಿರೋಧದಾದ್ಯಂತ ವೋಲ್ಟೇಜ್ ಆ ನಿಯತಾಂಕಗಳನ್ನು ಅವಲಂಬಿಸಿ ಮೂಲ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಿರ್ದಿಷ್ಟ ನಿಯತಾಂಕಕ್ಕೆ ಸಂಬಂಧಿಸಿದ ವೋಲ್ಟೇಜ್ ಅಥವಾ ಕರೆಂಟ್ ಅನ್ನು ಮುಟ್ಟದೆ ಇರಿಸಲು ನಾವು ಪ್ರಯತ್ನಿಸುತ್ತೇವೆ ಯಾವುದೇ ಮೂಲ ರೂಪಾಂತರದಲ್ಲಿ ಅಂಶವನ್ನು ಸೇರಿಸಬಾರದು ಎಂಬ ಆಸಕ್ತಿಯಿದೆ ಆದ್ದರಿಂದ ಅವಲಂಬಿತ ವೋಲ್ಟೇಜ್ ಅಥವಾ ಕರೆಂಟ್ ಮೂಲವಿಲ್ಲದಿದ್ದರೂ ಸಹ ನಾವು ಕಂಡುಹಿಡಿಯಲು ಬಯಸುತ್ತೇವೆ ಆ ಅಂಶದ ಮೂಲಕ ಒಂದು ಅಂಶ ಅಥವಾ ಕರೆಂಟ್ನಾದ್ಯಂತ ವೋಲ್ಟೇಜ್ ಅನ್ನು ಹೊರಹಾಕಿದರೆ ನಾವು ಯಾವುದೇ ಮೂಲ ರೂಪಾಂತರಕ್ಕಾಗಿ ಆ ಅಂಶವನ್ನು ಬಳಸುವುದಿಲ್ಲ ಈಗ ಮೂಲ ರೂಪಾಂತರದ ಸಂದರ್ಭದಲ್ಲಿ ಕರೆಂಟ್ ಮೂಲದ ಬಾಣ ತಲೆ ವೋಲ್ಟೇಜ್ ಮೂಲದ ಸಕಾರಾತ್ಮಕ ಟರ್ಮಿನಲ್ಗೆ ಹೊಂದಿಕೆಯಾಗುತ್ತದೆ ಆದ್ದರಿಂದ ನಾವು ಕರೆಂಟ್ ಅನ್ನು ವೋಲ್ಟೇಜ್ ಮೂಲಕ್ಕೆ ಪರಿವರ್ತಿಸುವಾಗ ಮತ್ತು ಮೂಲ ರೂಪಾಂತರಕ್ಕೆ ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು ಕರೆಂಟ್ ಮೂಲ ಮತ್ತು ಪ್ರತಿರೋಧಕವು ಎರಡು ಅಂಶಗಳು ಸಮಾನಾಂತರವಾಗಿರಬೇಕು ಮತ್ತು ಮೂಲ ರೂಪಾಂತರ ವೋಲ್ಟೇಜ್ ಮೂಲವೆಂದರೆ ಪ್ರತಿರೋಧಕವು ವೋಲ್ಟೇಜ್ ಮೂಲದೊಂದಿಗೆ ಸರಣಿಯಲ್ಲಿರಬೇಕು ಆದ್ದರಿಂದ ನಾವು ಚರ್ಚಿಸಿದ ಈ ವಿಷಯಗಳನ್ನು ನಾವು ವೋಲ್ಟೇಜ್ ಅಥವಾ ಕರೆಂಟ್ ಮೂಲ ರೂಪಾಂತರ ಮಾಡುವಾಗ ನೆನಪಿನಲ್ಲಿಡಬೇಕು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಅಧಿವೇಶನವನ್ನು ಮುಚ್ಚುತ್ತೇವೆ ಮುಂದಿನ ಅಧಿವೇಶನದಲ್ಲಿ ಸರ್ಕ್ಯೂಟ್ನ ಇತರ ಕೆಲವು ಉತ್ತೇಜಕ ಪರಿಕಲ್ಪನೆಗಳನ್ನು ನಾವು ಚರ್ಚಿಸುತ್ತೇವೆ ಧನ್ಯವಾದಗಳು